ಪ್ರತಾಪ್ ಹರಿಡೋಸ್ ಹಲೋ ಈ ಘಟಕದಲ್ಲಿ ನಾವು ರಾಸಾಯನಿಕ ಎಂಜಿನಿಯರಿಂಗ್ ಬಗ್ಗೆ ಚರ್ಚಿಸುತ್ತೇವೆ ಆದ್ದರಿಂದ ಕೆಮಿಕಲ್ ಇಂಜಿನಿಯರಿಂಗ್ ಬಗ್ಗೆ ಚರ್ಚಿಸಲು ನಾವು ಈ ಬೆಳಿಗ್ಗೆ ನಮ್ಮನ್ನು ಸೇರಿಕೊಂಡಿದ್ದ ಮದ್ರಾಸ್ ಐಐಟಿಯಲ್ಲಿ ಕೆಮಿಕಲ್ ಇಂಜಿನಿಯರಿಂಗ್ ವಿಭಾಗದಿಂದ 2 ಬೋಧಕವರ್ಗವನ್ನು ಹೊಂದಿದ್ದೇವೆ ನಮ್ಮೊಂದಿಗೆ ಪ್ರೊಫೆಸರ್ ಅಭಿಜಿತ್ ದೇಶಪಾಂಡೆ ಇದ್ದಾರೆ ಅವರು ವಾಷಿಂಗ್ಟನ್ ವಿಶ್ವವಿದ್ಯಾನಿಲಯದ ಪಿಎಚ್ಡಿ ಅನ್ನು ಹೊಂದಿದ್ದಾರೆ ಇವರು 20 ವರ್ಷಗಳಿಂದ ಐಐಟಿ ಮದ್ರಾಸ್ನಲ್ಲಿ ಪ್ರಾಧ್ಯಾಪಕರಾಗಿದ್ದಾರೆ ಮತ್ತು ಬೋಧಕರಾಗಿದ್ದಾರೆ ಆದ್ದರಿಂದ ಅವರು ಸಂಶೋಧನೆ ಮತ್ತು ಶೈಕ್ಷಣಿಕ ಸೆಟ್ಟಿಂಗ್ನಲ್ಲಿ ಸಂಶೋಧನೆ ನಡೆಸುವಲ್ಲಿ ಬಹಳಷ್ಟು ಅನುಭವವನ್ನು ಹೊಂದಿದ್ದಾರೆ ಅವರ ಆಸಕ್ತಿಯ ಕ್ಷೇತ್ರಗಳಲ್ಲಿ ಪಾಲಿಮರ್ಗಳು ಮತ್ತು ರಿಯೊಲಜಿಗಳು ಸೇರಿವೆ ರೆಂಗಾನಾಥನ್ ಅವರನ್ನೂ ಹೊಂದಿದ್ದೇವೆ ಅವರು ಐಐಟಿ ಮದ್ರಾಸ್ನಿಂದ ರಾಸಾಯನಿಕ ಎಂಜಿನಿಯರಿಂಗ್ನಲ್ಲಿ ಪಿಹೆಚ್ಡಿ ಅನ್ನು ಹೊಂದಿದ್ದಾರೆ ಅವರು ಇಲ್ಲಿ ಬೋಧಕರಾಗಿದ್ದಾರೆ ಮತ್ತು ಸಹಾಯಕ ಪ್ರೊಫೆಸರ್ ಆಗಿದ್ದಾರೆ ಮತ್ತು ನಮ್ಮೊಂದಿಗೆ 6 ವರ್ಷಗಳ ಕಾಲ ಬೋಧಕವರ್ಗರಾಗಿದ್ದಾರೆ ಅವರು ತಮ್ಮ ಆರಂಭಿಕ ತರಬೇತಿ ಪ್ರಕ್ರಿಯೆಗಳ ಮೂಲಕ ಒಳಬರುವ ಪಿಹೆಚ್ಡಿ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡುತ್ತಿದ್ದಾರೆ ಏಕೆಂದರೆ ಅವರು ಇಲಾಖೆಯಲ್ಲಿ ಅವರ ಸಂಶೋಧನೆ ನಡೆಸಲು ಪ್ರಯತ್ನಿಸುತ್ತಿದ್ದಾರೆ ಅವುಗಳ ನಡುವೆ ಅವರಿಗೆ ಮಾರ್ಗದರ್ಶನ ನೀಡುವಲ್ಲಿ ಅವರು ನಿರ್ವಹಿಸುವ ನಿಟ್ಟಿನಲ್ಲಿ ಆರಂಭಿಕ ವರ್ಷಗಳಲ್ಲಿ ಅವರನ್ನು ಮುನ್ನಡೆಸುತ್ತಾರೆ ಮತ್ತು ಬಹುಶಃ ಅವರು ತಮ್ಮ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲು ಸಾಧ್ಯವಾಗುತ್ತದೆ ಮತ್ತು ರಾಸಾಯನಿಕ ಎಂಜಿನಿಯರಿಂಗ್ ಬಗ್ಗೆ ಏನೆಲ್ಲಾ ಹೇಳುವುದನ್ನು ಅವರಿಗೆ ತಿಳಿಸುತ್ತಾರೆ ಆದ್ದರಿಂದ ಈ ಸಾಮಾನ್ಯ ಪ್ರಶ್ನೆಯೊಂದಿಗೆ ನನಗೆ ಆರಂಭಿಸೋಣ ನಿಮಗೆ ಗೊತ್ತಿದೆ ಖಂಡಿತವಾಗಿಯೂ ರಾಸಾಯನಿಕ ಎಂಜಿನಿಯರಿಂಗ್ ಎಂಜಿನಿಯರಿಂಗ್ನ ಹಳೆಯ ಕ್ಷೇತ್ರಗಳಲ್ಲಿ ಒಂದಾಗಿದೆ ಇದು ದೀರ್ಘಕಾಲದವರೆಗೆ ಇದೆ ಇದು ಸಾಂಪ್ರದಾಯಿಕ ಸಂಶೋಧನಾ ಕ್ಷೇತ್ರಗಳೆಂದು ಪರಿಗಣಿಸಲ್ಪಟ್ಟಿದೆ ರೆಂಗಾನಾಥನ್ ಟಿ ಸಾಂಪ್ರದಾಯಿಕ ಪ್ರದೇಶಗಳು ಆಧರಿಸಿವೆ ನಾವು ಪದವಿಪೂರ್ವ ವಿದ್ಯಾರ್ಥಿಗಳಿಗೆ ಹೆಚ್ಚು ಪರಿಚಿತವಾಗಿರುವ ದ್ರವದ ಹರಿವು ಶಾಖ ವರ್ಗಾವಣೆ ಫ್ಲೋಯಿಡ್ ಹರಿವು ಶಿಕ್ಷಣ ಹಂತಗಳನ್ನು ಹೊಂದಿರುವ ವ್ಯವಸ್ಥೆಗಳಿಗೆ ಅನ್ವಯಿಸಿದರೆ ಅನಿಲ ಗುಳ್ಳೆ ಎಂದು ಹೇಳುವ ಏಕಕಾಲಿಕ ಉಪಸ್ಥಿತಿ ಎಂದು ಹೇಳೋಣ ಒಂದು ಬಬಲ್ ಕಾಲಮ್ ಎಂದು ಕರೆಯಲ್ಪಡುವ ಒಂದು ದ್ರವದ ಕಾಲಮ್ನಲ್ಲಿ ಖರ್ಚುಮಾಡಲಾಗಿದೆ ಮತ್ತು ಸ್ನಾತಕಪೂರ್ವ ವಿದ್ಯಾರ್ಥಿಗಳ ಅಧ್ಯಯನದಲ್ಲಿ ದ್ರವ ಯಂತ್ರಶಾಸ್ತ್ರದಂತೆಯೇ ನಾವು ಮಲ್ಟಿಹೇಸ್ ವ್ಯವಸ್ಥೆಗಳಲ್ಲಿ ದ್ರವದ ಯಾಂತ್ರಿಕತೆಯನ್ನು ಅಧ್ಯಯನ ಮಾಡುತ್ತೇವೆ ಸಾಂಪ್ರದಾಯಿಕ ಪ್ರದೇಶದ ಮೇಲೆ ಎಲ್ಲಾ ಐಐಟಿಯಲ್ಲೂ ಬಹಳಷ್ಟು ಕೆಲಸವನ್ನು ಮಾಡಲಾಗುತ್ತಿದೆ ತದನಂತರ ಕೇವಲ ದ್ರವದ ಹರಿವು ಅಲ್ಲ ಈ ಸಾಧನಗಳಲ್ಲಿ ಶಾಖ ವರ್ಗಾವಣೆ ಮತ್ತು ನಂತರ ನಿವಾಸ ಮತ್ತು ವಿತರಣಾ ಅಧ್ಯಯನದ ಬಗ್ಗೆ ಪರಿಚಿತವಾಗಿರುವ ಸಾಮೂಹಿಕ ವರ್ಗಾವಣೆ ಸಂಭವಿಸುತ್ತದೆ ಇವುಗಳೆಲ್ಲವೂ ಈ ವ್ಯವಸ್ಥೆಗಳಿಗೆ ವಿವರವಾಗಿ ಕೈಗೊಳ್ಳಲ್ಪಡುತ್ತವೆ ಪ್ರತಾಪ್ ಹರಿಡೋಸ್ ಸರಿ ನೀವು ಮಲ್ಟಿಹೇಸ್ ವ್ಯವಸ್ಥೆಗಳಲ್ಲಿ ಮತ್ತು ವರ್ಗೀಕರಣದಲ್ಲಿ ಪರಿಣಿತರಾಗಿದ್ದೀರಿ ಪ್ರತಾಪ್ ಹರಿಡೋಸ್ ಸರಿ ನೀವು ಸಾಂಪ್ರದಾಯಿಕ ಪ್ರದೇಶಗಳ ಬಗ್ಗೆ ಉಲ್ಲೇಖಿಸಬಹುದು ಹಾಗಾಗಿ ಒಳಬರುವ ಪದವೀಧರ ವಿದ್ಯಾರ್ಥಿಗಳು ಈ ರೀತಿಯ ಪ್ರದೇಶಗಳನ್ನು ಅವರು ಆರಿಸಿಕೊಂಡರೆ ನೀವು ಕೆಲಸ ಮಾಡಲು ತಿಳಿದಿರುತ್ತೀರಿ ಈ ಪ್ರದೇಶಗಳಲ್ಲಿ ಹಲವಾರು ವರ್ಷಗಳ ಹಿಂದೆ ಅಸ್ತಿತ್ವದಲ್ಲಿರುವ ಹಲವಾರು ಸಾಹಿತ್ಯಗಳಿವೆ ಪ್ರೊಫೆಸರ್ ಅಭಿಜಿತ್ ಪಿ ದೇಶ್ಪಾಂಡೆ ಕೆಲವು ಹೊಸ ವಿಷಯಗಳಿಗೆ ಈ ಸಾಂಪ್ರದಾಯಿಕ ಪ್ರದೇಶಗಳು ಬಹಳ ಅವಶ್ಯಕವೆಂದು ನಾನು ಕೂಡ ಸೇರಿಸಬೇಕೆಂದು ಬಯಸಿದ್ದೆ ಉದಾಹರಣೆಗೆ ಸೂಕ್ಷ್ಮ ದ್ರವದ ಚಾನಲ್ನಲ್ಲಿ ದ್ರವ ಹರಿವು ಇದರಿಂದಾಗಿ ನಾವು ಬಹಳಷ್ಟು ರಾಸಾಯನಿಕ ಇಂಜಿನಿಯರಿಂಗ್ ಸಂಶೋಧಕರು ಈ ಕೆಲಸವನ್ನು ಮಾಡುತ್ತಿದ್ದೇವೆ ಅವು ನಿಜವಾಗಿ ದ್ರವ ಯಂತ್ರಶಾಸ್ತ್ರವನ್ನು ಮಾಡುತ್ತಿವೆ ಆದರೆ ಅವುಗಳು ಮೈಕ್ರೊ ಚಾನಲ್ಗಾಗಿ ಮತ್ತೊಮ್ಮೆ ಒಳಗೊಂಡಿರುತ್ತವೆ ಅಥವಾ ನಾವು ಮತ್ತೆ ಬೃಹತ್ ಪ್ರಮಾಣದ ಕ್ರಿಮಿನಾಶಕಕ್ಕೆ ಸೂಕ್ಷ್ಮ ತರಂಗ ತಾಪನವನ್ನು ಮಾಡಲಾಗುತ್ತಿದೆ ಅಲ್ಲಿ ಶಾಖ ವರ್ಗಾವಣೆ ಸಹ ರೆಂಗಾನಾಥನ್ ಟಿ ಇಂಧನ ಕೋಶದಲ್ಲಿ ದ್ರವ ಹರಿವು ಪ್ರವಾಹ ವಿದ್ಯಮಾನವನ್ನು ಒಳಗೊಂಡಿರುತ್ತದೆ ಪ್ರತಾಪ್ ಹರಿಡೋಸ್ ಹೌದು ಸಾಂಪ್ರದಾಯಿಕ ಕಾಲಮ್ ಮತ್ತು ಹೀರಿಕೊಳ್ಳುವ ಕಾಲಮ್ನಲ್ಲಿ ಸಹ ತೊಡಗಿಸಿಕೊಂಡಿದ್ದರೆ ಅಥವಾ ನೀವು ಸಾಕಷ್ಟು ಇಂಧನ ಕೋಶದಲ್ಲಿ ಕೂಡ ಪ್ರವಾಹ ಮಾಡುತ್ತಿದ್ದೀರಿ ಆದ್ದರಿಂದ ಮಲ್ಟಿಹೇಸ್ ಸಿಸ್ಟಮ್ನ ಕ್ಷೇತ್ರವು ವಿಕಸನಗೊಂಡಿತು ಮತ್ತು ಈಗ ಇಂಧನ ಕೋಶಗಳು ಮತ್ತು ಮೈಕ್ರೋಫ್ಲುಡಿಕ್ಸ್ನಂತಹ ಹೊಸ ಸಮಸ್ಯೆಗಳಿಗೆ ಅನ್ವಯಿಸುತ್ತದೆ ಪ್ರೊಫೆಸರ್ ಅಭಿಜಿತ್ ಪಿ ದೇಶಪಾಂಡೆ ಹಾಗಾಗಿ ಅದರ ಬಗ್ಗೆ ಯೋಚಿಸುವುದು ಉತ್ತಮ ಮಾರ್ಗವಾಗಿದೆ ಇಡೀ ಪ್ರದೇಶದ ವಿಷಯದಲ್ಲಿ ಯಾವಾಗಲೂ ಸಾಂಪ್ರದಾಯಿಕ ವಿವಾದಾತ್ಮಕವಾಗಿಲ್ಲದಿರಬಹುದು ಆದರೆ ಒಂದು ನಿರ್ದಿಷ್ಟ ವಿಷಯವು ಹೊಸ ಅಭಿಪ್ರಾಯಕ್ಕೆ ವಿರುದ್ಧವಾಗಿ ಹೆಚ್ಚು ಸಾಂಪ್ರದಾಯಿಕ ಭಾವವನ್ನು ಹೊಂದಿರಬಹುದು ಆ ವಿಷಯದಲ್ಲಿ ನೀವು ನಿಖರವಾಗಿ ಏನು ಮಾಡಲು ಪ್ರಯತ್ನಿಸುತ್ತಿದ್ದೀರಿ ಎಂಬುದರ ಮೇಲೆ ಅವಲಂಬಿಸಿ ಪ್ರತಾಪ್ ಹರಿಡೋಸ್ ಸರಿ ನಾನು ಅರ್ಥಮಾಡಿಕೊಳ್ಳುವುದು ನನಗೆ ತಿಳಿದಿದೆ ಎಂದು ನಿಮಗೆ ತಿಳಿದಿಲ್ಲವೆಂಬುದಕ್ಕೆ ಯಾವುದೇ ಕಠಿಣ ಗಡಿರೇಖೆಯಿಲ್ಲ ರೆಂಗಾನಾಥನ್ ಟಿ ಅದೇ ರೀತಿ ಒಟ್ಟಾರೆ ಒತ್ತಡ ಕುಸಿತ ಮಾಪನ ಮತ್ತು ಅದಕ್ಕಿಂತ ಹೆಚ್ಚಾಗಿ ಒಟ್ಟು ಮಾಪನಗಳಂತಹ ಪ್ರಯೋಗ ಆದರೆ ಅದು ವಿಕಸನಗೊಂಡಾಗ PIV ಅಳತೆಗಳು ಸ್ಥಳೀಯ ಮಾಪನಗಳು ನಡೆಯುತ್ತಿವೆ ಆದ್ದರಿಂದ ಮಾದರಿಗಳು ಪ್ರತಿಕ್ರಿಯಾತ್ಮಕ ಮಟ್ಟದ ಮಾಡೆಲಿಂಗ್ ಮತ್ತು ನಂತರ CFD ಮಟ್ಟದ ಮಾಡೆಲಿಂಗ್ ವಿಷಯಗಳಲ್ಲೂ ಸಹ ಯಾವ ಅಳತೆಗಳನ್ನು ಮಾಡಲಾಗುತ್ತದೆಯೋ ಅಂತಹ ಲೋಟಸ್ ಬೋಲ್ಟ್ಜ್ಮಾನ್ ಮಾಡೆಲಿಂಗ್ ಅನ್ನು ಹೇಳಲು ಅವಕಾಶ ಮಾಡಿಕೊಡೋಣ ಆದರೆ ಇನ್ನೂ ಲೆಟ್ಗೆ ಮಲ್ಟಿಹೇಸ್ ಸಿಸ್ಟಮ್ ಅಥವಾ ದ್ರವ ಹರಿವು ವಿದ್ಯಮಾನಗಳಿಗೆ ಅನ್ವಯಿಸುತ್ತದೆ ಪ್ರೊಫೆಸರ್ ಪ್ರತಾಪ್ ಹರಿಡೋಸ್ ಆದ್ದರಿಂದ ವ್ಯತ್ಯಾಸವು ವಿವರಗಳಲ್ಲಿದೆ ರೆಂಗಾನಾಥನ್ ಟಿ ಪ್ರಯೋಗಾತ್ಮಕ ಮತ್ತು ಮಾದರಿಯ ವಿಷಯದಲ್ಲಿ ಎರಡೂ ವಿವರಗಳು ಪ್ರತಾಪ್ ಹರಿಡೋಸ್ ಸರಿ ಹಾಗಾಗಿ ಎಲ್ಲಾ ಎಂಜಿನಿಯರಿಂಗ್ ವಿಭಾಗಗಳಲ್ಲೂ ನಾನು ಯೋಚಿಸುತ್ತೇನೆ ಎಂಬುದು ನಿಮಗೆ ತಿಳಿದಿದೆ ಎಂದು ನಾನು ಅರ್ಥೈಸುತ್ತೇನೆ ಹಳೆಯ ವಿಷಯಗಳ ನಡುವೆ ಹೊಸ ವಿಷಯಗಳ ನಡುವೆ ಯಾವುದೇ ವಿಭಾಗವಿಲ್ಲ ಎಂದು ನಿಮಗೆ ತಿಳಿದಿದೆ ಆದರೆ ಅದೇ ಸಮಯದಲ್ಲಿ ಅಂದರೆ ಸಂಶೋಧನೆಯ ಕ್ಷೇತ್ರಗಳಿವೆ ಎಂದು ನೀವು ಭಾವಿಸಿದರೆ ಕೊನೆಯ ಲೆಟ್ ನಲ್ಲಿ 5 10 ವರ್ಷಗಳು ಹೇಳಬೇಕೆಂದು ನಾನು ಯೋಚಿಸುತ್ತಿದ್ದೇನೆ ಇದು ಜನರು ಹೊಸ ಸಂಶೋಧನಾ ಕ್ಷೇತ್ರವೆಂದು ಪರಿಗಣಿಸುವ ಜನರು ಅಲ್ಲಿ ಇರಬಹುದು ಹಿಂದಿನಿಂದ ಸಾಕಷ್ಟು ಸಾಹಿತ್ಯ ಇಲ್ಲ ಮತ್ತು ಹೊಸ ಚಟುವಟಿಕೆಯು ಎಲ್ಲಿ ನಡೆಯುತ್ತಿದೆ ಪ್ರೊಫೆಸರ್ ಅಭಿಜಿತ್ ಪಿ ದೇಶಪಾಂಡೆ ನಾವು ಅಲ್ಲಿರುವ ಹೊಸ ಪ್ರದೇಶಗಳಿಗೆ ಹೋಗುವಾಗ ಸ್ವಲ್ಪ ಮುಂಚಿತವಾಗಿ ಒಂದೆರಡು ಇತರ ಉದಾಹರಣೆಗಳಿವೆ ಅಲ್ಲಿ ಹೊಸ ಮಹತ್ವ ಹೊಂದಿರುವ ಹಳೆಯ ಪ್ರದೇಶಗಳು ಮತ್ತು ಒಂದು ಉದಾಹರಣೆ ಪ್ರಕ್ರಿಯೆ ತೀವ್ರತೆ ಎಂಬ ವಿಷಯ 1 ಕಾರ್ಯಾಚರಣೆಯಲ್ಲಿ ನಾವು 2 ಅಥವಾ 3 ಪ್ರಕ್ರಿಯೆಗಳನ್ನು ಏಕೀಕರಿಸುವ ವಿಧಾನದಲ್ಲಿ ಅನೇಕ ಪ್ರಕ್ರಿಯೆಗಳೊಂದಿಗೆ ರಾಸಾಯನಿಕ ಸಂಸ್ಕರಣೆ ಮಾಡುವ ಮೊದಲಿನ ವಿಧಾನವು ಈಗ ಪ್ರಕ್ರಿಯೆಯನ್ನು ತೀವ್ರಗೊಳಿಸುತ್ತದೆ ಎಂಬ ಕಲ್ಪನೆಯು ಎಲ್ಲಿದೆ ಪ್ರೊಫೆಸರ್ ಪ್ರತಾಪ್ ಹರಿಡೋಸ್ ಸರಿ ಪ್ರೊಫೆಸರ್ ಅಭಿಜಿತ್ ಪಿ ದೇಶಪಾಂಡೆ ಆದ್ದರಿಂದ ಈ ಇಡೀ ಕ್ಷೇತ್ರವನ್ನು ಪ್ರಕ್ರಿಯೆ ತೀವ್ರಗೊಳಿಸುವಿಕೆ ಎಂದು ಕರೆಯಲಾಗುತ್ತದೆ ಅಲ್ಲಿ ನೀವು ಪ್ರತಿಕ್ರಿಯೆ ಮತ್ತು ಪ್ರತ್ಯೇಕತೆಯನ್ನು ಏಕಕಾಲದಲ್ಲಿ ಮಾಡುತ್ತಿರುವಿರಿ ರೆಂಗಾನಾಥನ್ ಟಿ ಅಥವಾ ಉಪಕರಣಗಳ ಕಿರಿದಾಗಿಸುವಿಕೆ ಪ್ರೊಫೆಸರ್ ದೇಶ್ಪಾಂಡೆ ಸಾಧನಗಳ ಕಿರಿದಾಗಿಸುವಿಕೆ ಆದ್ದರಿಂದ ಇದು ನಿಜಕ್ಕೂ ನೀವು ಮತ್ತೆ ಉಲ್ಲೇಖಿಸುತ್ತಿದ್ದೀರಿ ಮತ್ತು ಸಾಂಪ್ರದಾಯಿಕ ಕೆಲಸವನ್ನು ಉಲ್ಲೇಖಿಸುತ್ತೀರಿ ಆದರೆ ವಾಸ್ತವವಾಗಿ ಹೆಚ್ಚು ಪರಿಣಾಮಕಾರಿಯಾದ ರೀತಿಯಲ್ಲಿ ಹೆಚ್ಚು ಕಡಿಮೆ ಶಕ್ತಿಯ ಬಳಕೆ ಪರಿಸರ ಪ್ರಭಾವದ ವಿಷಯದಲ್ಲಿ ಹೆಚ್ಚು ಅವಮಾನವಾಗುತ್ತದೆ ಮತ್ತು ಆದ್ದರಿಂದ ಮತ್ತೆ ಪ್ರಕ್ರಿಯೆಗಳು ಅಲ್ಲಿ ಉದಾಹರಣೆಗಳು ಉದಾಹರಣೆಗೆ ಸಾಂಪ್ರದಾಯಿಕ ಪ್ರದೇಶದಲ್ಲಿ ಇಂಟರ್ ನೋಡುವಂತೆ ಶಾಖ ವರ್ಗಾವಣೆ ಪ್ರೊಫೆಸರ್ ರೆಂಗಾನಾಥನ್ ಟಿ ಪೂಲ್ ಕುದಿಯುವ ಹರಿವು ಇತ್ಯಾದಿ ಆದರೆ ಇದೀಗ ಅದೇ ವಿಷಯ ಮೈಕ್ರೊವೇವ್ ತಾಪನಕ್ಕೆ ಅನ್ವಯಿಸುತ್ತದೆ ಮತ್ತು ಹೊಸ ನೋಟವನ್ನು ತೆಗೆದುಕೊಂಡಿದೆ ದೇಶ್ಪಾಂಡೆ ಹಾಗೆಯೇ ನಾವು ವ್ಯವಸ್ಥೆಗಳು ಮತ್ತು ನಿಯಂತ್ರಣಗಳನ್ನು ಹೊಂದಿದ್ದೇವೆ ಮತ್ತು ನಾವು ಎಲ್ಲಿ ಮಾಡಬೇಕೆಂಬುದನ್ನು ನಿಯಂತ್ರಿಸಬಹುದು ಮತ್ತು ನಾವು ವಿಶ್ಲೇಷಿಸುವ ವ್ಯವಸ್ಥೆಗಳು ನಮ್ಮ ಗಣಿತದ ಗಣನಾ ಸಾಧನಗಳೊಂದಿಗೆ ಹೊಂದಿಕೊಳ್ಳುತ್ತವೆ ನಾವು ಇದಕ್ಕಿಂತ ಮುಂಚಿತವಾಗಿ ಏನು ಮಾಡಬಹುದೆಂಬುದನ್ನು ಹೋಲಿಸಬಹುದು ಮತ್ತು ನಾವು ಮತ್ತೆ ರಾಸಾಯನಿಕ ಘಟಕದಲ್ಲಿ ಮಾಡಬೇಕಾದ ನಿರ್ಧಾರವನ್ನು ನಾವು ಹೆಚ್ಚು ಸಮಗ್ರ ಪ್ರಮಾಣದಲ್ಲಿ ಮಾಡಬಹುದು ವಿದ್ಯುತ್ ಎಂಜಿನಿಯರ್ಗಳು ಸಂವಹನಕ್ಕಾಗಿ ಅಭಿವೃದ್ಧಿಪಡಿಸಿದ ಸಿಗ್ನಲ್ ಸಂಸ್ಕರಣೆಯಿಂದ ಆಲೋಚನೆಗಳನ್ನು ಎರವಲು ಪಡೆದುಕೊಳ್ಳಬಹುದು ಮತ್ತು ನಂತರ ಅವುಗಳನ್ನು ಇಲ್ಲಿ ಬಳಸಿಕೊಳ್ಳಬಹುದು ಆದ್ದರಿಂದ ಮತ್ತೆ ಇದು ಮತ್ತೆ ಕಾದಂಬರಿ ಮತ್ತು ಸಾಂಪ್ರದಾಯಿಕ ಪ್ರದೇಶದ ಗಡಿರೇಖೆಯಾಗಿದೆ ರೆಂಗಾನಾಥನ್ ಟಿ ಮುಂಚಿನದು ಸಾಂಪ್ರದಾಯಿಕ ತಂತ್ರಗಳು ಪ್ರಕ್ರಿಯೆ ವ್ಯವಸ್ಥೆಗಳು ಎಂಜಿನಿಯರಿಂಗ್ಗೆ ವಿಕಸನಗೊಂಡಿತು ಇದು ಸಂಪೂರ್ಣ ಹರಿವು ವಿನ್ಯಾಸ ಮತ್ತು ನಂತರ ಸಿಸ್ಟಮ್ ಗುರುತಿನೊಂದಿಗೆ ತೊಡಗಿಸಿಕೊಂಡಿತ್ತು ದತ್ತಾಂಶ ಸಂಯೋಜನೆಯ ಇಂಟಿಗ್ರೇಷನ್ ಇಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಇಲಾಖೆಯಲ್ಲಿ ಹೆಚ್ಚು ಅನ್ವಯಿಸುತ್ತದೆ ಈಗ ಅದು ಯಾವ ವಿತರಣೆಯು ಕಾರ್ಯನಿರ್ವಹಿಸುತ್ತದೆ ಎಂಬುದಕ್ಕೆ ಅದೇ ತತ್ತ್ವವನ್ನು ಅನ್ವಯಿಸುತ್ತದೆ ಸೂಕ್ಷ್ಮ ದ್ರವ ಸಾಧನಗಳ ಇಂಧನ ಕೋಶಗಳ ನಿಯಂತ್ರಣ ಆದರೆ ಇನ್ನೂ ಎಲ್ಲಾ ತತ್ವಗಳನ್ನು ನಿಯಂತ್ರಿಸಲಾಗುತ್ತದೆ ಆದರೆ ಇದೀಗ ಹೆಚ್ಚಿನ ಡೊಮೇನ್ಗೆ ಹೆಚ್ಚು ವಿಕಸನಗೊಂಡಿತು ಅದೇ ಸಮಯದಲ್ಲಿ ಆಧುನಿಕ ಉಪಕರಣಗಳು ಆಧುನಿಕ ಸಾಧನಗಳು ಮತ್ತು ಇತರವುಗಳಿಗೆ ಅನ್ವಯಿಸುತ್ತದೆ ಪ್ರೊಫೆಸರ್ ಅಭಿಜಿತ್ ಪಿ ದೇಶಪಾಂಡೆ ಹೊಸ ಪ್ರದೇಶಗಳ ಬಗ್ಗೆ ಮಾತನಾಡುತ್ತಾ ನಾವು ಸಾಮಾನ್ಯವಾಗಿ ರಾಸಾಯನಿಕ ಎಂಜಿನಿಯರಿಂಗ್ನಲ್ಲಿ ಅತ್ಯಂತ ರೋಮಾಂಚಕಾರಿ ವಿಷಯಗಳಲ್ಲಿ ಸಂಶೋಧನೆ ನಡೆಸುತ್ತೇವೆ ಉದಾಹರಣೆಗೆ ಪಾಲಿಮರ್ ನಾವು ನಿರೋಧನಕ್ಕಾಗಿ ಬಳಸುತ್ತೇವೆ ಆದರೆ ಈ ದಿನಗಳಲ್ಲಿ ಪಾಲಿಮರ್ಗಳನ್ನು ನಡೆಸುವ ಸಾಧನಗಳನ್ನು ಮಾಡಲಾಗುತ್ತಿದೆ ಫೋಟೊನಿಕ್ ಅಥವಾ ಡ್ರಗ್ ಕ್ಯಾರಿಯರ್ ಅನ್ವಯಿಕೆಗಳಿಗಾಗಿ ಕಾಲಾಯ್ಡ್ ಸಿಸ್ಟಮ್ಗಳನ್ನು ವಿನ್ಯಾಸಗೊಳಿಸಲಾಗಿದೆ ಸರಳವಾದ ದ್ರವದ ಯಾಂತ್ರಿಕ ತಂತ್ರವನ್ನು ಬಳಸಿಕೊಳ್ಳುವ ಡ್ರಾಪ್ ಒಣಗಿಸುವುದು ಸ್ಮಾರ್ಟ್ ಸಾಧನಗಳ ಮೇಲಿನ ಎಲ್ಲಾ ಮಹತ್ವದೊಂದಿಗೆ ಕೋರ್ಸ್ಗಳ ವಸ್ತುಗಳನ್ನು ಪತ್ತೆಹಚ್ಚಲು ಬಳಸಲಾಗುತ್ತಿದೆ ನಾನೊ ಎಲೆಕ್ಟ್ರೋಡ್ ವಸ್ತುಗಳನ್ನು ನ್ಯಾನೋ ವಸ್ತುಗಳನ್ನು ಬಳಸಿ ತಯಾರಿಸಲಾಗುತ್ತಿದೆ ಅತ್ಯಾಕರ್ಷಕವಾಗಿ ಕೂಡ ನಾವು ಜೈವಿಕ ಪ್ರಕ್ರಿಯೆಯನ್ನು ಬಳಸುತ್ತೇವೆ ಆದ್ದರಿಂದ ನ್ಯಾನೊ ಕಣಗಳನ್ನು ತಯಾರಿಸಲು ಸೂಕ್ಷ್ಮಜೀವಿಗಳನ್ನು ಬಳಸಿ ಆದ್ದರಿಂದ ಈ ದಿನಗಳಲ್ಲಿ ರಾಸಾಯನಿಕ ಎಂಜಿನಿಯರಿಂಗ್ ಹೆಚ್ಚು ಹೆಚ್ಚು ಸಂಶೋಧನೆ ಮಾಡುತ್ತಿರುವ ಎಲ್ಲ ಹೊಸ ಕ್ಷೇತ್ರಗಳಾಗಿವೆ ಈ ವಸ್ತುಗಳ ಬಗ್ಗೆ ಸಂಶೋಧನೆ ಮಾಡಲು ಮುಖ್ಯವಾದದ್ದು ಈ ವಸ್ತುಗಳನ್ನು ಹೇಗೆ ಪ್ರಕ್ರಿಯೆಗೊಳಿಸುವುದು ಅವುಗಳನ್ನು ಹೇಗೆ ಅತ್ಯುತ್ತಮವಾಗಿಸುವುದು ಉದಾಹರಣೆಗೆ ಕಳೆದ 2 ದಶಕಗಳಲ್ಲಿ ಒಂದು ಪ್ರಮುಖ ಪ್ರದೇಶ ಅಥವಾ ಅರೆ ಕಂಡಕ್ಟರ್ ಅನ್ವಯಗಳಿಗೆ ಸಹ ಸಮಾನವಾಗಿ ಮುಖ್ಯ ವಸ್ತುಗಳನ್ನು ಪ್ರಕ್ರಿಯೆಗೊಳಿಸುವುದು ಹೇಗೆ ಕೈಗಾರಿಕಾ ವ್ಯವಸ್ಥೆಯಿಂದ ಬರುವ ಹೆಚ್ಚಿನ ಆಹಾರಗಳನ್ನು ನಮ್ಮ ಅಡುಗೆಮನೆಯಲ್ಲಿ ಮಾಡಲಾಗುವುದಕ್ಕಿಂತಲೂ ಸಹ ನಾವು ಹೊಂದಿದ್ದೇವೆ ಆದ್ದರಿಂದ ಆಹಾರ ಪದಾರ್ಥಗಳ ದೊಡ್ಡ ಪ್ರಮಾಣದ ಪ್ರಕ್ರಿಯೆಗೆ ಉದಾಹರಣೆಗೆ ವಸ್ತುಗಳ ಸೂಕ್ಷ್ಮ ತರಂಗ ತಾಪನ ಕರಗುವಿಕೆಯು ಪ್ರಮುಖ ಸಂಶೋಧನಾ ಪ್ರದೇಶವಾಗಿದೆ ಮತ್ತು ನಾವು ಇಲ್ಲಿಯವರೆಗೆ ಮಾತನಾಡಿದ ವಿಷಯಗಳೆಲ್ಲವೂ ಮಾಹಿತಿ ಸಂಗ್ರಹಣೆ ಮತ್ತು ವಿಶ್ಲೇಷಣೆಯ ಬಗ್ಗೆ ದೊಡ್ಡ ಪ್ರಮಾಣದಲ್ಲಿವೆ ಆದರೆ ರಾಸಾಯನಿಕ ಎಂಜಿನಿಯರ್ಗಳು ವ್ಯಾಖ್ಯಾನದಿಂದ ಅಣುಗಳು ಮತ್ತು ರಾಸಾಯನಿಕ ರೂಪಾಂತರಗಳೊಂದಿಗೆ ವ್ಯವಹರಿಸಬಹುದು ಆದ್ದರಿಂದ ನಾವು ಆಣ್ವಿಕ ಮಾಪಕಗಳಲ್ಲಿ ಕಾರ್ಯನಿರ್ವಹಿಸುವ ನೈಸರ್ಗಿಕ ಮತ್ತು ಅತ್ಯಂತ ಶಕ್ತಿಯುತ ಸಿಮ್ಯುಲೇಶನ್ ತಂತ್ರಗಳನ್ನು ವಸ್ತು ವರ್ತನೆ ಮತ್ತು ಅವುಗಳ ಸಂಸ್ಕರಣೆಗಳನ್ನು ಅರ್ಥಮಾಡಿಕೊಳ್ಳಲು ಆಣ್ವಿಕ ಪ್ರಮಾಣದಲ್ಲಿ ಬಳಸಲಾಗುತ್ತಿದೆ ಪ್ರತಾಪ್ ಹರಿಡೋಸ್ ಎಂಜಿನಿಯರಿಂಗ್ನಲ್ಲಿ ಎಂಎಸ್ ಅಥವಾ ಪಿಹೆಚ್ಡಿಯಂತಹ ಸ್ನಾತಕೋತ್ತರ ಪದವಿ ನೋಡಿದಾಗ ಈ ಡಿಗ್ರಿಗಳನ್ನು ಪೂರ್ಣಗೊಳಿಸುವ ಜನರನ್ನು ಆ ಪ್ರದೇಶದಲ್ಲಿನ ತಜ್ಞರಂತೆ ನಾವು ಯೋಚಿಸುತ್ತೇವೆ ಎಂದು ನಿಮಗೆ ತಿಳಿದಿದೆ ಈ ಗ್ರಹಿಕೆ ಮತ್ತು ಭಾಗಶಃ ನಿಜವಾಗಿದೆ ಹಾಗಾಗಿ ಅದು ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಹೆಚ್ಚು ನೈಸರ್ಗಿಕವಾಗಿ ತನ್ನನ್ನು ತಾನೇ ನೀಡುತ್ತದೆ ಆದರೆ ರಾಸಾಯನಿಕ ಎಂಜಿನಿಯರಿಂಗ್ ಸಾಮಾನ್ಯ ಕ್ಷೇತ್ರದಲ್ಲಿ ಯಾವ ಸಂಶೋಧನಾ ಚಟುವಟಿಕೆಗಳು ನಡೆಯುತ್ತವೆ ಎಂಬುದರ ಬಗ್ಗೆ ಉದ್ಯಮವು ಯಾವ ಮಟ್ಟದಲ್ಲಿ ಆಸಕ್ತಿ ಹೊಂದಿದೆ ದೇಶ್ಪಾಂಡೆ ಒಳ್ಳೆಯದು ಹೌದು ಇದೀಗ ನಾವು ಭಾರತದಲ್ಲಿ ಮಾಡುವ ಸಂಶೋಧನಾ ಚಟುವಟಿಕೆಗಳ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೆದಿರುವುದರಿಂದ ಅದನ್ನು ನೀವು ನೋಡಲು ಉತ್ತಮವಾದ ಮಾರ್ಗವೆಂದರೆ ಭಾರತವು ಪ್ರಭಾವ ಬೀರಬೇಕಾದ ಪ್ರಮುಖ ಕ್ಷೇತ್ರಗಳು ಮತ್ತು ಹೂಡಿಕೆ ಅದು ಬಹಳಷ್ಟು ರೀತಿಯದ್ದಾಗಿದೆ ಆದ್ದರಿಂದ ನೀವು ನೋಡಿದರೆ ಭಾರತ ಸರ್ಕಾರವು ಗುರುತಿಸಿರುವ 25 ಕ್ಷೇತ್ರಗಳಲ್ಲಿ ರಾಸಾಯನಿಕ ಎಂಜಿನಿಯರಿಂಗ್ ನೇರವಾಗಿ ತೊಡಗಿಸಿಕೊಂಡಿರುವ ಕ್ಷೇತ್ರ ನಾವು ನ್ಯಾಯಯುತವಾದ ಬಿಟ್ ಅನ್ನು ಹೊಂದಿದ್ದೇವೆ ತೈಲ ಮತ್ತು ಅನಿಲವು ಸಹಜವಾಗಿ ಔಷಧೀಯ ರಾಸಾಯನಿಕ ವಲಯವನ್ನು ಹೊಂದಿದೆ ಆದರೆ ಜೈವಿಕ ತಂತ್ರಜ್ಞಾನದಂತಹ ಪ್ರದೇಶಗಳು ಮತ್ತು ಸಾಂಪ್ರದಾಯಿಕ ಔಷಧಿಗಳಿಗೆ ಸಂಬಂಧಿಸಿದ ಸಂಶೋಧನೆ ಎಲ್ಲಿದೆ ಎಂದು ನಾವು ತಿಳಿಸುತ್ತೇವೆ ಈ ರಾಸಾಯನಿಕ ಎಂಜಿನಿಯರಿಂಗ್ ಎಲ್ಲಾ ಕಚ್ಚಾ ವಸ್ತುಗಳ ಪ್ರಕ್ರಿಯೆ ವಿಭಜನೆಗಳು ಮತ್ತು ನಂತರ ಎಂಜಿನಿಯರಿಂಗ್ ಪ್ರಕ್ರಿಯೆ ವಿಷಯಗಳಲ್ಲಿ ತೊಡಗಿಸಿಕೊಂಡಿದೆ ಮತ್ತು ನಂತರ ಅಂತಿಮವಾಗಿ ಬಯಸಿದ ಗುಣಮಟ್ಟದ ಒಂದು ವಸ್ತುವನ್ನು ಪಡೆಯುತ್ತದೆ ಮತ್ತು ಏವಿಯಾನಿಕ್ಸ್ ಮತ್ತು ಎಲೆಕ್ಟ್ರಾನಿಕ್ ಸಿಸ್ಟಮ್ಗಳಂತಹ ಪ್ರದೇಶಗಳಲ್ಲಿ ಗಮನಾರ್ಹವಾದ ಸಂಶೋಧನೆ ನಡೆಯುತ್ತಿದೆ ನಮ್ಮ ಇಲಾಖೆಯಲ್ಲಿ ಜನರು ಸಂವೇದಕಗಳನ್ನು ನೋಡಿಕೊಳ್ಳುತ್ತಿದ್ದರೆ ಪರಿಸರ ಅನ್ವಯಕ್ಕಾಗಿ ಒಂದು ಮುಖ್ಯವಾದ ಸೆನ್ಸಾರ್ ಅಥವಾ ಸಂವೇದಕವನ್ನು ನೋಡುವ ವಿಷಯದಲ್ಲಿ ಕೃತಕ ಸ್ನಾಯುವನ್ನು ಬದಲಿಸುವ ಪ್ರಯತ್ನದಲ್ಲಿ ಸಂವೇದಕ ಮತ್ತು ಆಕ್ಟಿವೇಟರ್ಗಳೆರಡರಲ್ಲೂ ನೋಡುತ್ತಾರೆ ಅಂತಹ ಅನ್ವಯಿಕೆಗಳನ್ನು ರಾಸಾಯನಿಕ ಇಂಜಿನಿಯರಿಂಗ್ನಲ್ಲಿ ಮಾಡಲಾಗುತ್ತಿದ್ದು ಇವೆಲ್ಲವೂ ಉದ್ಯಮ ಸಂಬಂಧಿತ ವಿಷಯಗಳಾಗಿವೆ ರೆಂಗಾನಾಥನ್ ಟಿ ಇಂಧನ ಓಝೋನ್ ಅನಿಲೀಕರಣ ಬಯೋಲಿಸಿಸ್ಗೆ ಸಂಬಂಧಿಸಿದ ಉದಾಹರಣೆ ನಂತರ ಮೈಕ್ರೋ ರಿಯಾಕ್ಟರ್ಗಳು ಮಾಲಿನ್ಯ ಚಿಕಿತ್ಸಾ ಸಾಧನಗಳಿಗೆ ಸರಬರಾಜು ಮಾಡಲ್ಪಡುತ್ತವೆಯಾದರೂ ನಂತರ ಸಿಎಫ್ಡಿ ಅಧ್ಯಯನಗಳು ವಿವಿಧ ರಾಸಾಯನಿಕ ಎಂಜಿನಿಯರಿಂಗ್ ಉಪಕರಣಗಳಿಗೆ ಮತ್ತು ಇತರ ಉಪಕರಣಗಳಿಗೆ ಅನ್ವಯಿಸುತ್ತವೆ ಪ್ರೊಫೆಸರ್ ಪ್ರತಾಪ್ ಹರಿಡೋಸ್ ಹಾಗಾಗಿ ರಾಷ್ಟ್ರೀಯ ಮತ್ತು ಅಂತರರಾಷ್ಟ್ರೀಯ ಮಟ್ಟದಲ್ಲಿ ನಿಮಗೆ ತಿಳಿದಿರುವ ದೊಡ್ಡ ಪ್ರಮಾಣದ ರಾಸಾಯನಿಕ ಕೈಗಾರಿಕೆಗಳನ್ನು ನಾನು ಅರ್ಥೈಸುತ್ತೇನೆ ಪ್ರೊಫೆಸರ್ ಅಭಿಜಿತ್ ಪಿ ದೇಶಪಾಂಡೆ ಅಂತರರಾಷ್ಟ್ರೀಯ ಮಟ್ಟದಲ್ಲಿ ಪ್ರತಾಪ್ ಹರಿಡೋಸ್ ಆದ್ದರಿಂದ ನೀವು ಮಾಡುವ ಹಲವಾರು ಚಟುವಟಿಕೆಗಳನ್ನು ನಾನು ಭಾವಿಸುತ್ತೇನೆ ನಿಮ್ಮ ಕೌಶಲ್ಯದ ಹಂತಗಳಲ್ಲಿ ಮತ್ತು ಅಲ್ಲಿ ಅದನ್ನು ಹೇಗೆ ನಿರ್ವಹಿಸುತ್ತೀರಿ ಎಂದು ಅವರಿಗೆ ನಿಜವಾಗಿಯೂ ಸಹಾಯ ಮಾಡಲು ನಾನು ಯೋಚಿಸುತ್ತೇನೆ ಪ್ರತಾಪ್ ಹರಿಡೋಸ್ ಆದ್ದರಿಂದ ಒಳಬರುವ ಎಂಎಸ್ ಪಿಹೆಚ್ಡಿ ವಿದ್ಯಾರ್ಥಿಗಳನ್ನು ನೀವು ನೋಡಿದರೆ ಮತ್ತು ಅವರು ಆಸಕ್ತಿ ಹೊಂದಿರುವ ವಿಷಯಗಳು ಅವರು ತಿಳಿದಿಲ್ಲದ ವಿಷಯಗಳು ಮತ್ತು ಇನ್ನಿತರ ವಿಷಯಗಳನ್ನು ನಿಮಗೆ ತಿಳಿಸುತ್ತಾರೆ ನಾನು ಶಾಲೆ ಅಥವಾ ಕಾಲೇಜಿನಲ್ಲಿರಬಹುದು ಪದವಿಪೂರ್ವ ಕಾಲೇಜು ಸ್ಪಷ್ಟ ಮೆಟ್ರಿಕ್ ಆಗಿರಬಹುದು ಅವರು ಎಷ್ಟು ಯಶಸ್ವಿಯಾಗಿದ್ದಾರೆ ಎಂಬುದು ನಿಮಗೆ ತಿಳಿದಿದೆ ಯಾವಾಗಲೂ ಪರೀಕ್ಷೆ ಇರುತ್ತದೆ ಅಲ್ಲಿ ಒಂದು ದರ್ಜೆಯಿದೆ ಮತ್ತು ಒಂದು ಗುರುತು ಇದೆ ಈಗ ಅವರು ವಿಶೇಷವಾಗಿ ಅದರ ಸಂಶೋಧನಾ ವಾಹಕದ ಮುಂಚಿನ ಭಾಗವಾಗಿರಬೇಕಾದರೆ ಅದರ ಆರಂಭದಲ್ಲಿ ಇರುವಾಗ ಹಲವು ವಿಷಯಗಳು ಸ್ಪಷ್ಟವಾಗಿಲ್ಲ ಎಂದು ನಾನು ಭಾವಿಸುತ್ತೇನೆ ಆದ್ದರಿಂದ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಸಾಕಷ್ಟು ಸಮಯ ಕಳೆದ ನಂತರ ನಿಮ್ಮ ಅನುಭವದಲ್ಲಿ ಎರಡೂ ಪಿಎಚ್ಡಿ ಮಾಡಿದ ಮತ್ತು ಈಗ ಅನೇಕ ವಿದ್ಯಾರ್ಥಿಗಳು ಮಾರ್ಗದರ್ಶನ ಹೊಂದಿರುವ ಅರ್ಥ ಏನು ತಮ್ಮ ಪ್ರಗತಿಯನ್ನು ಸಂಶೋಧನೆ ಅಥವಾ ಸಂಶೋಧನೆಯಲ್ಲಿ ತಮ್ಮ ಯಶಸ್ಸನ್ನು ಅರ್ಥಮಾಡಿಕೊಳ್ಳುವ ಮಾರ್ಗವಾಗಿ ವಿದ್ಯಾರ್ಥಿಗಳು ನೋಡಲು ನೀವು ಏನು ಶಿಫಾರಸು ಮಾಡಬಹುದು ಅವರು ಹೇಗೆ ನಿರ್ಧರಿಸಬೇಕು ಅವರು ಅದನ್ನು ಮೌಲ್ಯಮಾಪನ ಮಾಡುವುದು ಹೇಗೆ ಮತ್ತು ಅದನ್ನು ನೀವು ಹೇಗೆ ನೋಡಬೇಕು ಎಂದು ನಿಮಗೆ ತಿಳಿದಿರಬೇಕು ರೆಂಗಾನಾಥನ್ ಟಿ ಸರಿ ಪಿಎಚ್ಡಿ ವಿದ್ಯಾರ್ಥಿಗಳು ಅಥವಾ ಪದವೀಧರರು ನಾವು ಅದನ್ನು ನೋಡುವ ರೀತಿಯಲ್ಲಿ ಕನಿಷ್ಠ ಅವರು ಸ್ಪಷ್ಟವಾದ ಏನು ಮಾಡಿದ್ದಾರೆ ಎಂಬುದನ್ನು ಅಳಿಸಿ ತದನಂತರ ಅವರು ವಿವಿಧ ಹಂತಗಳಲ್ಲಿ ಇತರರಿಗೆ ಅದನ್ನು ವಿವರಿಸಲು ಸಮರ್ಥರಾಗಿದ್ದಾರೆ ವೃತ್ತಿಪರರಿಗೆ ಮೊದಲು ತಮ್ಮ ಸ್ನೇಹಿತನಾಗಬಹುದು ತನ್ನ ಪ್ರದೇಶವನ್ನು ಕೆಟ್ಟದ್ದನ್ನು ಮಾಡುತ್ತಿದ್ದಾರೆ ನಂತರ ಮುಂದಿನ ಹಂತ ಬಹುಶಃ ಅವರು ಮಾಡಿದ ಕೆಲಸದ ವ್ಯಾಪ್ತಿಯನ್ನು ಗುರುತಿಸಲು ನೀವು ಮಿತಿಯನ್ನು ತಿಳಿದಿರಬೇಕು ಯಾವುದೇ ಸಂಶೋಧನೆಯು ಪೂರ್ಣವಾಗಿಲ್ಲ ಆದ್ದರಿಂದ ಅವರು ತಮ್ಮ ಕೆಲಸವನ್ನು ಮಾಡಿದ ಗಡಿಗಳನ್ನು ತಿಳಿದುಕೊಳ್ಳಬೇಕು ಇದು ಭವಿಷ್ಯದ ಸಂಶೋಧನೆ ವಿಷಯಗಳ ಅಥವಾ ಸಂಶೋಧನಾ ಪ್ರದೇಶಗಳನ್ನು ಗುರುತಿಸಲು ಸಾಧ್ಯವಾಗುವಂತೆ ತಕ್ಷಣವೇ ಅವರನ್ನು ಗುರುತಿಸುತ್ತದೆ ಮತ್ತು ನಂತರ ಸಂಶೋಧನೆಗಳನ್ನು ಸ್ವತಂತ್ರವಾಗಿ ನಿರ್ವಹಿಸಲು ಸಾಧ್ಯವಾಗುತ್ತದೆ ಆದ್ದರಿಂದ ನಾವು ವಿದ್ಯಾಭ್ಯಾಸವನ್ನು ಕೈಗೊಂಡಾಗ ವಿದ್ಯಾರ್ಥಿಗಳು ತೆಗೆದುಕೊಳ್ಳಬಹುದು ವಿಶೇಷವಾಗಿ ಕ್ಯಾರಿಯರ್ ಇವುಗಳು ಉತ್ತಮ ಮೆಟ್ರಿಕ್ಸ್ ಆಗಿದ್ದು ಅದು ಅವರ ಪಿಎಚ್ಡಿ ಕಾರ್ಯಕ್ರಮದ ಕೊನೆಯಲ್ಲಿ ಯಶಸ್ವಿ ಸಂಶೋಧಕ ಎಂದು ನೀವು ಹೇಳಬಹುದು ಮತ್ತು ಸಂಶೋಧನೆಯಲ್ಲಿ ನಮ್ಮ ಆಲೋಚನೆಗಳನ್ನು ಸಂವಹನ ಮಾಡುವುದು ಮುಖ್ಯವಾಗಿದೆ ಎಂದು ನಾವು ಹೇಳುತ್ತೇವೆ ಸಂಶೋಧನೆಯಿಂದ ಹೊರಬರುವ ಪ್ರಕಟಣೆಯನ್ನು ನಾವು ಹೊಂದಿರಬೇಕು ಮುಕ್ತ ಪದ ಸಾಹಿತ್ಯದಲ್ಲಿ ಅವರ ಆಲೋಚನೆಗಳ ನ್ಯಾಯೋಚಿತ ಪ್ರಾತಿನಿಧ್ಯವನ್ನು ಸಂವಹನ ಮಾಡುವ ಮೂಲಕ ಕೆಲವೊಂದು ಪೇಪರ್ಸ್ ಪಿಎಚ್ಡಿ ಕೊನೆಯಲ್ಲಿ ಕೆಲವು ಪೇಪರ್ಗಳನ್ನು ಹೊಂದಿರುವಂತೆ ಇರಬೇಕು ಪ್ರತಾಪ್ ಹರಿಡೋಸ್ ಆದ್ದರಿಂದ ನಾನು ಪರಿಭಾಷೆಯಲ್ಲಿ ಪ್ರಮಾಣಿತ ಹೊಂದಿಸುತ್ತದೆ ಅರ್ಥ ಇದು ಅವರು ನಡೆಸಿದ ಒಂದು ತುಂಡು ಕೆಲಸ ಪೀರ್ ಪರಿಶೀಲನೆ ಇದೆ ಪೀರ್ ಗುಂಪು ಒಪ್ಪಿಕೊಂಡಿದ್ದಾರೆ ಒಳ್ಳೆಯದು ಸರಿ ನಾನು ಮೊದಲೇ ಹೇಳಿದಂತೆ ಮತ್ತೊಮ್ಮೆ MS ಮತ್ತು PhD ಅನ್ನು ಹೊಂದಿರುವ ವಿದ್ಯಾರ್ಥಿಗಳು ಆ ಪ್ರದೇಶದಲ್ಲಿ ಪರಿಣತರು ಎಂದು ಪರಿಗಣಿಸಲಾಗುತ್ತದೆ ಆದ್ದರಿಂದ ಅವರು ಯಾವ ರೀತಿಯ ಸ್ಥಾನಗಳನ್ನು ಪಡೆದುಕೊಳ್ಳುತ್ತಾರೆ ಉದ್ಯೋಗಿ ಅಥವಾ ಸ್ಥಾನಗಳನ್ನು ತಿಳಿದಿರುವ ಅವರು ರಾಸಾಯನಿಕ ಎಂಜಿನಿಯರಿಂಗ್ನಲ್ಲಿ ಎಂಎಸ್ ಅಥವಾ ಪಿಹೆಚ್ಡಿ ಪದವಿಯನ್ನು ಪಡೆದುಕೊಳ್ಳಲು ಏನು ಪ್ರಯೋಜನ ಪಡೆಯುತ್ತಾರೆ ಪ್ರೊಫೆಸರ್ ಅಭಿಜಿತ್ ಪಿ ದೇಶ್ಪಾಂಡೆ ಆದ್ದರಿಂದ ಇದು ಮೂಲತಃ ಬದಲಾಗುತ್ತದೆ ಮತ್ತಷ್ಟು ಸಂಶೋಧನಾ ಕೆಲಸ ಉದಾಹರಣೆಗೆ ಪೋಸ್ಟ್ ಡಾಕ್ಟರೇಟ್ ಕೆಲಸವನ್ನು ಮಾಡಲು ಎಂಎಸ್ ಪಿಎಚ್ಡಿ ಅಥವಾ ಪಿಹೆಚ್ಡಿಗೆ ಹೋಗುವುದು ಒಂದು ಸೆಟ್ ಆಗಿದೆ ನಂತರ ಇತರರು ಶೈಕ್ಷಣಿಕ ಸ್ಥಾನಗಳ ವಿಷಯದಲ್ಲಿದ್ದಾರೆ ಆದ್ದರಿಂದ ಮಾಸ್ಟರ್ ವಿದ್ಯಾರ್ಥಿಗಳು ಸಹ ಬೋಧನಾ ಸ್ಥಾನದಲ್ಲಿ ಸೇರಬಹುದು ಮತ್ತು ಪಿಎಚ್ಡಿ ವಿದ್ಯಾರ್ಥಿ ಕೂಡ ಶೈಕ್ಷಣಿಕ ಸಂಶೋಧನಾ ಬೋಧನಾ ಸ್ಥಾನ ಮತ್ತು ನಂತರ ಕೈಗಾರಿಕಾ ಆರ್ ಮತ್ತು ಡಿ ಸೇರಿಕೊಳ್ಳಬಹುದು ಆದ್ದರಿಂದ ಈ ಮಿಶ್ರಣವನ್ನು ಸಾಮಾನ್ಯವಾಗಿ ಕೆಲವು ವರ್ಷಗಳ ಆಧಾರದ ಮೇಲೆ ಉದಾಹರಣೆಗೆ 2005 ರಲ್ಲಿ ನನ್ನ ಗ್ರಹಿಕೆ ಇವರು ಕೈಗಾರಿಕಾ ಆರ್ ಮತ್ತು ಡಿ ಗೆ ಸೇರ್ಪಡೆಯಾಗುತ್ತಿದ್ದರು ಏಕೆಂದರೆ ಭಾರತದಲ್ಲಿ ಕೈಗಾರಿಕಾ ಆರ್ ಮತ್ತು ಡಿ ವಿಸ್ತರಣೆ ಇತ್ತು ಕಳೆದ ಕೆಲವು ವರ್ಷಗಳಲ್ಲಿ ಹೆಚ್ಚು ಶೈಕ್ಷಣಿಕ ಸ್ಥಾನಗಳು ಇದ್ದವು ಆದರೆ ಮತ್ತೆ ಬದಲಾಗಬಹುದು ಎಂದು ನಾವು ನೋಡಿದ್ದೇವೆ ಉದಾಹರಣೆಗೆ ನಮ್ಮ ಪ್ರಯೋಗಾಲಯದಲ್ಲಿ ಇತ್ತೀಚೆಗೆ 23 ಜನರು ಮತ್ತೆ ಉದ್ಯಮವನ್ನು ಸೇರಿಕೊಂಡಿದ್ದೇವೆ ಆದ್ದರಿಂದ ಗುಂಪನ್ನು ನೀವು ಮಾಡುವ ವಿಷಯದ ಮೇಲೆ ಅವಲಂಬಿಸಿ ಹಾಗೆಯೇ ನೀವು ಈ 3 ಪದವಿ ಮಿಶ್ರಣವನ್ನು ಮಾಡಿದಾಗ ಸಮಯವನ್ನು ಅವಲಂಬಿಸಿರುತ್ತದೆ ಮತ್ತಷ್ಟು ಅಧ್ಯಯನ ಮತ್ತಷ್ಟು ಸಂಶೋಧನೆ ಶೈಕ್ಷಣಿಕ ಸ್ಥಾನ ಅಥವಾ ಕೈಗಾರಿಕಾ ಆರ್ ಮತ್ತು ಡಿ ರೆಂಗಾನಾಥನ್ ಟಿ ಮತ್ತು ಉದ್ಯಮಶೀಲತೆಯ ವಿಷಯದ ಕೆಲವು ವಿಚಾರಗಳು ನನ್ನ ಸ್ವಂತ ವಿದ್ಯಾರ್ಥಿ ತನ್ನದೇ ಆದ ವಿನ್ಯಾಸವನ್ನು ಕಲ್ಪಿಸಲು ಯೋಜನೆಗಳನ್ನು ಗುರುತಿಸಲು ಯೋಜಿಸುತ್ತಿದ್ದಾರೆ ಪ್ರತಾಪ್ ಹರಿಡೋಸ್ ಇದೀಗ ಎಂಜಿನಿಯರಿಂಗ್ ಇಲಾಖೆಗಳಿಗೆ ಖಂಡಿತವಾಗಿಯೂ ರಾಸಾಯನಿಕ ಎಂಜಿನಿಯರಿಂಗ್ಗೆ ಪ್ರವೇಶಿಸುವ ವಿದ್ಯಾರ್ಥಿಗಳ ಮಿಶ್ರಣವನ್ನು ನೀವು ನೋಡಿ ಆದ್ದರಿಂದ ಅವರು ವಿವಿಧ ಹಿನ್ನೆಲೆಯಿಂದ ಬಂದಿರುವ ವಿವಿಧ ರೀತಿಯ ತರಬೇತಿಯಿಂದ ಬರುತ್ತಾರೆ ಮತ್ತು ಅವರು ಶೈಕ್ಷಣಿಕ ವ್ಯವಸ್ಥೆಗೆ ಬರುತ್ತಿದ್ದಾರೆ ಅದು ಸ್ವಂತ ಸಂಸ್ಕೃತಿ ಮತ್ತು ಪ್ರಕ್ರಿಯೆ ಸ್ಥಳದಲ್ಲಿರಬಹುದು ವಿದ್ಯಾರ್ಥಿಗಳು ನಮ್ಮ ಇಲಾಖೆಯಲ್ಲಿ ಕೇವಲ ಎದುರಿಸಬೇಕಾಗಿದ್ದ ನಿರ್ದಿಷ್ಟ ಸಮಸ್ಯೆಗಳಿವೆಯೇ ಆದರೆ ಒಟ್ಟಾರೆಯಾಗಿ ರಾಸಾಯನಿಕ ಇಂಜಿನಿಯರಿಂಗ್ನಲ್ಲಿ ಅವರು ಪೋಸ್ಟ್ ಪದವೀಧರ ಅಧ್ಯಯನಕ್ಕೆ ಬಂದಾಗ ರಾಸಾಯನಿಕ ಎಂಜಿನಿಯರಿಂಗ್ನಲ್ಲಿ ಸ್ನಾತಕೋತ್ತರ ಅಧ್ಯಯನದಲ್ಲಿ ಯಾವುದಾದರೊಂದು ಪದವಿಪೂರ್ವ ರೀತಿಯ ಅಧ್ಯಯನಕ್ಕಾಗಿ ಸಂಪೂರ್ಣವಾಗಿ ತಯಾರಿಸುತ್ತಿಲ್ಲವೆ ಮತ್ತು ನಾನು ಯಾವ ರೀತಿಯ ವಿಧಾನಗಳನ್ನು ಅರ್ಥೈಸುತ್ತಿದ್ದೇನೆಂದರೆ ಆ ನ್ಯೂನತೆಗಳನ್ನು ನಿವಾರಿಸಲು ಅವರು ನಿಮನ್ನು ತೆಗೆದುಕೊಳ್ಳಬೇಕಾಗಬಹುದು ರೆಂಗಾನಾಥನ್ ಟಿ ಸರಿ ಆದ್ದರಿಂದ ಮೊದಲನೆಯದನ್ನು ತಮ್ಮ ಸಂಸ್ಥೆಗಳಲ್ಲಿ ತೆಗೆದುಕೊಳ್ಳುವ ಕೋರ್ಸ್ ಕೆಲಸದ ವಿಷಯದಲ್ಲಿ ಮತ್ತು ನಂತರ ಐಐಟಿಯಲ್ಲಿ ಕರೆಯಬಹುದು ಕಾರಣಗಳ ಸಂಖ್ಯೆ ಕಡಿಮೆಯಿರಬಹುದು ಆದರೆ ಯಾವುದೇ ಕೋರ್ಸ್ನಲ್ಲಿ ಮಾಡಲಾಗುತ್ತಿರುವ ವಿಶ್ಲೇಷಣೆಯ ಮಟ್ಟವನ್ನು ತೀವ್ರವಾಗಿ ವಿವರಿಸಲಾಗಿದೆ ಹಾಗಾಗಿ ತರಗತಿಗಳಿಗೆ ಹಾಜರಾಗಲು ಆ ಹಂತವನ್ನು ಪಡೆಯಲು ಮತ್ತು ನಂತರ ವಿಶ್ಲೇಷಣೆ ಮಾಡುವುದನ್ನು ಮತ್ತು ನಂತರ ಕಾರ್ಯಗಳನ್ನು ಸಲ್ಲಿಸಲು ಅವರು ಏರಲು ಇಷ್ಟಪಡುತ್ತಾರೆ ಆದ್ದರಿಂದ ಕೋರ್ಸ್ ಕೆಲಸದ ಕಠೋರತೆಯನ್ನು ನಾನು ಹೇಳುವೆ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 ದೇಶಪಾಂಡೆ ಪದವಿಪೂರ್ವ ವಿದ್ಯಾರ್ಥಿಗಳಿಗೆ ಹೋಲಿಸಿದರೆ ಇದು ಯಾವಾಗಲೂ ಭಿನ್ನವಾಗಿದೆ ಪ್ರೊಫೆಸರ್ ನಂತರ ಗಣನೆ ಮತ್ತು ತಂತ್ರಗಳಿಗೆ ಮಾನ್ಯತೆ ಎಂಬ ವಿಷಯದಲ್ಲಿ MATLAB ಅಥವಾ CFD ಉಪಕರಣ ಅಥವಾ ಸಿಮ್ಯುಲೇಟರ್ ಉಪಕರಣ ಮತ್ತು ಇನ್ನೂ ಹೇಳೋಣ ಇದು ಇಲ್ಲಿ ಕೆಲವು ಪಠ್ಯಗಳ ಭಾಗವಾಗಿ ಸಮಗ್ರವಾಗಿದೆ ಮತ್ತು ಕೇವಲ ಕಲಿಯಲು ಬದಲಾಗಿ ಉಪಯುಕ್ತವಾಗಿದೆ ಈಗ ಮತ್ತೊಮ್ಮೆ ವಿದ್ಯಾರ್ಥಿಗಳು ಯುಜಿ ಪಠ್ಯಕ್ರಮದ ಭಾಗವಾಗಿ ಲ್ಯಾಬ್ ತರಗತಿಗಳಿಗೆ ಪರಿಚಯಿಸಲ್ಪಟ್ಟಿದ್ದಾರೆ ಆದರೆ ನಿಖರತೆ ನಿಖರತೆ ಮತ್ತು ಪುನರಾವರ್ತನೀಯತೆ ಬಗ್ಗೆ ಮತ್ತು ಇನ್ನೂ ಗಮನಹರಿಸುವುದಿಲ್ಲ ಕೇವಲ ಪ್ರಯೋಗಾಲಯದ ವರ್ಗವನ್ನು ಹೇಳಿ ಆದರೆ MS ಪ್ರೋಗ್ರಾಂ ಅಥವಾ ಪಿಎಚ್ಡಿ ಪ್ರೋಗ್ರಾಂ ಅನ್ನು ಪ್ರಾರಂಭಿಸಿದಾಗ ಸಾಕಷ್ಟು ವಿವರವಾದ ಗಮನವನ್ನು ಪ್ರಯೋಗಕ್ಕೆ ಪಾವತಿಸಬೇಕಾದರೆ ಅದು ನಿಖರವಾದ ಖ್ಯಾತಿಯನ್ನು ಪಡೆಯುತ್ತದೆ ಅದಕ್ಕಾಗಿ ಅವರು ಕೇಳಬೇಕು ಯುಜಿ ಮತ್ತು ಪದವಿಪೂರ್ವ ಪ್ರಯೋಗಾಲಯದ ಭಾಗವಾಗಿ ತರಬೇತಿ ಪಡೆಯಲು ನಾವು ಪದವೀಧರರನ್ನು ನಿರೀಕ್ಷಿಸುವುದಿಲ್ಲ ಅದು ಪ್ರಯೋಗಗಳನ್ನು ನೋಡಿದ ಒಂದು ಮಾರ್ಗವಾಗಿದೆ ಅದು ವಿಭಿನ್ನವಾಗಿರಬೇಕು ಪ್ರತಾಪ್ ಹರಿಡೋಸ್ ತಮ್ಮ ಮನಸ್ಸನ್ನು ಅನುಸರಿಸುವ ವಿಧಾನವನ್ನು ಪುನಃ ಪ್ರಾರಂಭಿಸುತ್ತಿದ್ದಾರೆ ಪ್ರೊಫೆಸರ್ ಅಭಿಜಿತ್ ಪಿ ದೇಶ್ಪಾಂಡೆ ಮಾಡಬೇಕಾದ ಮತ್ತೊಂದು ಪ್ರಮುಖ ಪುನರಾರಂಭವು 2 ವಿಭಿನ್ನ ಹಂತಗಳಲ್ಲಿದೆ ಯಾವುದೇ ಒಂದು ಸಂಶೋಧನಾ ಪ್ರದೇಶ ಯೋಚಿಸದೇ ಇರುವ ಮತ್ತು ಎಲ್ಲವನ್ನೂ ಯೋಚಿಸುವ ಪ್ರಾರಂಭದ ಹಂತವಾಗಿ ಯಾವಾಗಲೂ ಪದವಿಪೂರ್ವ ಕೋರ್ಸ್ಗೆ ಹೋಗುತ್ತಿದೆ ಆದ್ದರಿಂದ ನಾವು ಈಗಾಗಲೇ ಹೇಳಿದಂತೆ ಅದು ಯಾವಾಗಲೂ ಬಹಳ ಉಪಯುಕ್ತ ಹಾಗಾಗಿ ನಾನು ಶಾಖ ವರ್ಗಾವಣೆ ಮಾಡಲು ಬಯಸುತ್ತೇನೆ ಎಂದು ಹೇಳಲು ಬಹಳ ಉಪಯುಕ್ತವಾದ ಕಲ್ಪನೆ ಇರಬಹುದು ಏಕೆಂದರೆ ನೀವು ನೋಡಬೇಕಾದದ್ದು ಹೀಟ್ ವರ್ಗಾವಣೆಗೆ ಸಂಬಂಧಿಸಿರುವ ಸಂಶೋಧನಾ ಪ್ರದೇಶವಾಗಿದೆ ಮತ್ತು ಆ ವಿಷಯದ ಮೇಲೆ ಕೆಲಸ ಮಾಡಲು ಅವರಿಗೆ ವಿಭಿನ್ನ ಕ್ಷೇತ್ರಗಳು ಬೇಕಾಗಬಹುದು ಆದ್ದರಿಂದ ವಿಷಯದಲ್ಲಿ ಅದು ಕಾಣಿಸಬಹುದಾದರೂ ವಿಷಯದಲ್ಲಿ ಒಳಗೊಂಡಿರುವ ಶಾಖ ವರ್ಗಾವಣೆಯು ನೀವು ಮಾಡಿದ ಪದವಿಪೂರ್ವ ವಿಷಯಕ್ಕೆ ಸಂಬಂಧಿಸಿದಂತಿಲ್ಲ ಆದ್ದರಿಂದ ನೀವು ಮಾಡಿದ್ದ ಕೋರ್ಸ್ ಕೆಲಸಕ್ಕೆ ಸಂಬಂಧಿಸಿದಂತೆ ನಿಮ್ಮ ಆಶಯವನ್ನು ಕಡಿಮೆ ಮಾಡಲು ನೀವು ಸಂಶೋಧನೆ ನಡೆಸಬೇಕು ಇದು ಒಂದು ಉತ್ತಮ ಆರಂಭದ ಅಂಶವಾಗಿದೆ ಆದರೆ ಅದು ಹೋಗುತ್ತಿಲ್ಲ ಏಕೆಂದರೆ ನಾವು ಯಾವಾಗಲೂ ಅದನ್ನು ಪುಸ್ತಕದಲ್ಲಿ ಇರಿಸಿಕೊಳ್ಳುತ್ತಿದ್ದರೂ ಅದು ನಿಜವಾಗಿಯೂ ಸಂಶೋಧನೆಯಾಗಿಲ್ಲ ನಾವು ಕೋರ್ಸ್ ಕೆಲಸಕ್ಕೆ ಒಡ್ಡಿಕೊಂಡಿದ್ದಕ್ಕಿಂತ ಹೆಚ್ಚಾಗಿ ಯಾವುದಾದರೂ ಸಂಶೋಧನೆಯು ತೊಡಗಿಸಿಕೊಂಡಿರುತ್ತದೆ ನ್ಯಾನೋ ತಂತ್ರಜ್ಞಾನದ ಹೊಸ ಬಝ್ ಶಬ್ದಗಳಿಂದ ಮತ್ತೊಮ್ಮೆ ವಿಪರೀತವಾಗಿ ಹತೋಟಿಯಲ್ಲಿಡುವುದು ಮತ್ತು ಮತ್ತೊಮ್ಮೆ ಅಲ್ಲ ನಾವು ಯಾವಾಗಲೂ ತೊಡಗಿಸಿಕೊಂಡಿರಬೇಕು ಅದರ ವಿವರಗಳಿಗಾಗಿ ಮತ್ತು ಅದರ ವಿಷಯಗಳಿಗಾಗಿ ಸಂಶೋಧನಾ ವಿಷಯಗಳನ್ನು ನಾವು ಪರಿಶೀಲಿಸಬಹುದು ಮತ್ತು ನಂತರ ಅವುಗಳನ್ನು ಅನುಸರಿಸಬೇಕು ನ್ಯಾನೊ ತಂತ್ರಜ್ಞಾನದಲ್ಲಿ ನಾನು ಕೆಲಸ ಮಾಡುತ್ತಿದ್ದೇನೆ ಎಂದು ಹೇಳುವ ಬದಲು ನಾನು ಏನು ಮಾಡಬೇಕೆಂಬುದನ್ನು ನಾನು ನೆರವೇರಿಸುತ್ತಿದ್ದೇನೆ ಏಕೆಂದರೆ ಕೊನೆಯಲ್ಲಿ ನೀವು ಮಾಡಬೇಕಾಗಿರುತ್ತದೆ ಏಕೆಂದರೆ ನೀವು ತಂತ್ರಗಳನ್ನು ಕಲಿಯಬೇಕಾದರೆ ನೀವು ಅರ್ಥಮಾಡಿಕೊಳ್ಳಬೇಕು ನೀವು ವಿವರಿಸಲು ಸಾಧ್ಯವಾಗುತ್ತದೆ ನೀವು ಹೊಸ ಫಲಿತಾಂಶಗಳನ್ನು ರಚಿಸಲು ಮತ್ತು ನಂತರ ಅವುಗಳನ್ನು ವಿಶ್ಲೇಷಿಸಲು ಮತ್ತು ಸಂವಹನ ಸಾಧಿಸಲು ಸಾಧ್ಯವಾಗುತ್ತದೆ ಆದ್ದರಿಂದ ಎಲ್ಲರೂ ಕೇವಲ ಒಂದು ಕೋರ್ಸ್ ವಿಷಯದ ಮೇಲೆ ಹಿಂತಿರುಗಿಸಿ ಅಥವಾ ಅತ್ಯಂತ ಬಿಸಿ ಹೊಸ ಪ್ರದೇಶವನ್ನು ನೋಡುವ ಬದಲು ಬಹಳ ಮುಖ್ಯವಾಗಿದೆ ಆದ್ದರಿಂದ ನಾವು ಹೆಚ್ಚು ಸಮಗ್ರವಾದ ಇತರ ಸಂಶೋಧನೆ ಇರಬೇಕು ನಮ್ಮ ಸ್ವಂತ ಸಂಶೋಧನಾ ವಿಷಯಗಳು ಅಥವಾ ನಮ್ಮ ಸ್ವಂತ ಸಂಶೋಧನಾ ಪ್ರದೇಶಗಳನ್ನು ಪಾರಿವಾಳವನ್ನು ಹೋಲಿಡುವ ಬದಲು ಹೆಚ್ಚು ಸಮಗ್ರವಾದ ರೀತಿಯಲ್ಲಿ ನೋಡಬೇಕೆಂದು ನಾವು ಸಿದ್ಧಪಡಿಸಬೇಕು ಪ್ರತಾಪ್ ಹರಿಡೋಸ್ ಸರಿ ನಾನು ನಿಮ್ಮನ್ನು ಕುರಿತು ಮಾಡಿದ ಎಲ್ಲ ಅಂಶಗಳಲ್ಲಿ ನಾನು ಒಬ್ಬ ಪದವೀಧರ ವಿದ್ಯಾರ್ಥಿಯಾಗಿ ವಿಕಸನಗೊಳ್ಳುವಲ್ಲಿ ವಿದ್ಯಾರ್ಥಿಯ ನೋಟ ಬದಲಾಗಬೇಕೆಂಬುದು ನನಗೆ ತಿಳಿದಿದೆ ಸ್ನಾತಕೋತ್ತರ ವಿದ್ಯಾರ್ಥಿ ಜೀವನದಲ್ಲಿ ಒಂದು ವಿಷಯವೆಂದರೆ ನಿಮ್ಮ ಕಲಿಕೆಯ ಪ್ರಕ್ರಿಯೆಯ ನ್ಯಾಯಯುತವಾದ ಭಾಗವೆಂದು ನಿಮಗೆ ತಿಳಿದಿರುವ ಅಂಶವೆಂದರೆ ನಿಮ್ಮ ಕಾರ್ಯಕ್ಷಮತೆಯ ಒಂದು ಭಾಗವು ನೀವು ವಿಶ್ರಾಂತಿಗೆ ಮತ್ತು ಎಷ್ಟು ಚೆನ್ನಾಗಿ ಸಂವಹನ ನಡೆಸುತ್ತೀರಿ ಎಂದು ನಾನು ಭಾವಿಸುತ್ತೇನೆ ನಿಮ್ಮ ಗುಂಪಿನ ನಿಮ್ಮ ಸಲಹೆಗಾರರೊಂದಿಗೆ ಎಷ್ಟು ಸಂವಹನ ನಡೆಸುತ್ತೀರಿ ಮತ್ತು ಹೀಗೆ ಆದ್ದರಿಂದ ಈ ಸನ್ನಿವೇಶದಲ್ಲಿ ಒಂದು ರೀತಿಯ ಪ್ರಾಪಂಚಿಕ ರೀತಿಯಲ್ಲಿ ವಿದ್ಯಾರ್ಥಿಗಳು ತಮ್ಮ ಸಲಹೆಯನ್ನು ನಿಜವಾಗಿಯೂ ಪೂರೈಸಬೇಕೆಂದು ನೀವು ಎಷ್ಟು ಬಾರಿ ಯೋಚಿಸುತ್ತೀರಿ ನೀವು ನೀಡಿದ ಮಾರ್ಗಸೂಚಿ ಮತ್ತು ಈ ರೀತಿಯ ಸನ್ನಿವೇಶದಲ್ಲಿ ನೀವು ಏನು ನೋಡುತ್ತಿರುವಿರಿ ನೀವು ಸಭೆಯ ಸಲಹೆಗಾರರಿಗೆ ಬಂದಾಗ ಸಭೆಯ ಆವರ್ತನವು ಕಾರ್ಯಕ್ರಮದ ಉದ್ದಕ್ಕೂ ಮುಂದುವರೆದಂತೆ ಬದಲಾಗುತ್ತದೆ ಆದ್ದರಿಂದ ಆರಂಭದಲ್ಲಿ 1 ವರ್ಷದಲ್ಲಿ ಅವರು ಆಗಾಗ ಭೇಟಿಯಾಗಬಹುದು ಮತ್ತು ನಂತರ ಅವರು ಮಾರ್ಗದರ್ಶಿಗೆ ಹೋಗಬಹುದು ಮತ್ತು ಆದ್ದರಿಂದ ಅವರನ್ನು ಭೇಟಿಯಾಗಬಹುದು ಅದಕ್ಕಿಂತ ಹೆಚ್ಚಾಗಿ ಎಲ್ಲ ಬೋಧಕರು ಸಾಮಾನ್ಯವಾಗಿ ವಾರಕ್ಕೊಮ್ಮೆ ವಿದ್ಯಾರ್ಥಿಗಳೊಂದಿಗೆ ಔಪಚಾರಿಕ ಸಭೆಯನ್ನು ನಡೆಸುತ್ತಾರೆ ಇತರರು ಅಗತ್ಯವಿದ್ದಾಗ ಅವರು ಯಾವುದೇ ಸಮಯದಲ್ಲಿ ಅವರನ್ನು ಭೇಟಿಯಾಗಬಹುದು ವರ್ಷಗಳ ಪ್ರಗತಿ ಮತ್ತು ನಂತರ ಸಭೆಗಳ ಸಂಖ್ಯೆಯು ಕ್ರಮೇಣ ಕೆಳಗಿಳಿಯುತ್ತದೆ ಮತ್ತು ನಂತರ ವಿದ್ಯಾರ್ಥಿ ದೃಷ್ಟಿಕೋನದಲ್ಲಿ ಅವರು ಪ್ರತಿ ಸಣ್ಣ ವಿಷಯದ ಮಾರ್ಗದರ್ಶಿ ಸಮೀಪಿಸಲು ಅಲ್ಲ ಹೆಚ್ಚು ಸ್ವತಂತ್ರ ಆಗುತ್ತದೆ ಅವರು ಅಡ್ಡಲಾಗಿ ಬರುವ ಮತ್ತು ಒಂದು ಹೆಚ್ಚು ಪಾಯಿಂಟ್ ಸಭೆ ಅವರು ದೀರ್ಘಕಾಲದವರೆಗೆ ಪರಿಣಾಮ ಬೀರದಿದ್ದಲ್ಲಿ ತನ್ನ ಮಾರ್ಗದರ್ಶಿಗೆ ಭೇಟಿ ನೀಡಬೇಕು ಎಂದು ನಾನು ಹೇಳುತ್ತೇನೆ ಫಲಿತಾಂಶಗಳು ತಪ್ಪು ಆಗಿರಬಹುದು ಅದು ಆಸಕ್ತಿದಾಯಕವಾಗಬಹುದು ಅದು ಅಲ್ಲಿ ಸಂಭವಿಸಿರಬಹುದು ಆದ್ದರಿಂದ ಆಧರಿತವಾದ ಮಾರ್ಗದರ್ಶಿ ಅಂತಹ ಅನುಭವಿಯಾಗಿದ್ದು ಇವರು ತಪ್ಪು ವೀಕ್ಷಣೆ ಅಥವಾ ಆಸಕ್ತಿದಾಯಕವಾದುದನ್ನು ಗುರುತಿಸಬಹುದು ವಿದ್ಯಾರ್ಥಿಗಳು ಶೆಲ್ನಲ್ಲಿ ಇರಬಾರದು ಏನೋ ತಪ್ಪು ಎಂದು ಮಾರ್ಗದರ್ಶಿಗೆ ಭೇಟಿ ನೀಡಲು ಅವರು ಭಯಪಡಬಾರದು ಆದ್ದರಿಂದ ಈ ವಿಷಯಗಳನ್ನು ನಾನು ಹೇಳುತ್ತೇನೆ ದೇಶ್ಪಾಂಡೆ ಮತ್ತು ನಾವು ಸಂಶೋಧಕರಾಗಿರುವ ಇತರ ದೊಡ್ಡ ಪರಿಸ್ಥಿತಿ ನಿಜಕ್ಕೂ ನಾವು ಸಲಹೆಗಾರನನ್ನು ಮಾತ್ರವಲ್ಲದೇ ನಮ್ಮ ಸುತ್ತಲೂ ಕೆಲಸ ಮಾಡುವ ಇತರ ಜನರನ್ನು ಒಳಗೊಳ್ಳುತ್ತದೆ ಆದ್ದರಿಂದ ನಿಮ್ಮದೇ ಆದ ಇತರ ಸಂಶೋಧನಾ ವಿದ್ವಾಂಸರೊಂದಿಗೆ ಮಾತನಾಡುವ ಈ ಅಭ್ಯಾಸವನ್ನು ಅಭಿವೃದ್ಧಿಪಡಿಸುವುದು ಒಳ್ಳೆಯದು ಏಕೆಂದರೆ ಇದು ಉತ್ತಮ ಧ್ವನಿಪಥದ ಮಂಡಳಿಯಾಗಿದೆ ಹಾಗಾಗಿ ರಂಗ ಹೇಳಿದಂತೆ ನಾವು ಸಲಹೆಗಾರರನ್ನು ನಿಯಮಿತವಾಗಿ ಭೇಟಿ ಮಾಡಬೇಕು ಮತ್ತು ಪ್ರತಿ ವಾರದ ಆರಂಭದಲ್ಲಿ ಬಹುಶಃ ಬಹಳ ಒಳ್ಳೆಯದು ಮತ್ತು ನೀವು 2 ವಾರಗಳಲ್ಲಿ ಒಮ್ಮೆ ಭೇಟಿ ಆಗಬಹುದು ಮತ್ತು ನೀವು ಚೆನ್ನಾಗಿ ಮುಂದುವರಿಯುತ್ತಿದ್ದರೆ ನೀವು ಚೆನ್ನಾಗಿ ಮಾಡುತ್ತಿದ್ದೀರಿ ಆದರೆ ಒಂದು ವಾರದಲ್ಲೇ ನಿಸ್ಸಂಶಯವಾಗಿ ಒಳ್ಳೆಯದು ಆದರೆ ಪ್ರತಿ ತಿಂಗಳೂ ಸಹ ಕನಿಷ್ಠ ಒಂದು ತಿಂಗಳು ನಿಮ್ಮ ಸಹೋದ್ಯೋಗಿಗಳೊಂದಿಗೆ ಕುಳಿತುಕೊಳ್ಳಿ ಮತ್ತು ಚರ್ಚಿಸಲು ಕೆಲವು ವಿಶಾಲ ಫಲಿತಾಂಶಗಳನ್ನು ನೋಡಲು ಪ್ರಯತ್ನಿಸಿ ನೀವು ಏನು ಸಿಕ್ಕಿದೆ ಎಂದು ಯೋಚಿಸುತ್ತೀರಾ ನೀವು ಒಂದು ಪ್ರಮುಖ ಪ್ರಯತ್ನವನ್ನು ಯೋಜಿಸುತ್ತಿದ್ದರೆ ಕೇವಲ ಪ್ರಯೋಗಾಲಯದಲ್ಲಿರುವ 2 ಇತರ ವಿದ್ಯಾರ್ಥಿಗಳೊಂದಿಗೆ ಚರ್ಚಿಸಬಹುದು ಮತ್ತು ನಾನು ನಿಮ್ಮೊಂದಿಗೆ ಪರಿಶೀಲನೆ ಮಾಡಲು ಬಯಸುವ ಸಲಹೆಗಾರರನ್ನು ನಾನು ಭೇಟಿ ಮಾಡುವ ಮೊದಲು ಯೋಚಿಸುತ್ತಿದ್ದೇನೆ ಎಂಬುದು ನಿಮಗೆ ತಿಳಿದಿದೆ ಆದ್ದರಿಂದ ಅಂತಹ ಪರಿಕಲ್ಪನೆಯ ವಿನಿಮಯವು ನಿಮ್ಮ ಸಲಹೆಗಾರರೊಂದಿಗೆ ಮಾತ್ರವಲ್ಲದೇ ನಿಮ್ಮ ಗೆಳೆಯರೊಂದಿಗೆ ಒಳ್ಳೆಯದು ಮತ್ತು ಅದು ಅಂತ್ಯದ ಮಾರ್ಗದರ್ಶನವನ್ನು ಅವಲಂಬಿಸಿರುತ್ತದೆ ಸ್ವತಂತ್ರ ಸಂಶೋಧನೆ ಮಾಡಬಹುದೆಂದು ಅವನಿಗೆ ಹೆಚ್ಚು ವಿಶ್ವಾಸವನ್ನುಂಟುಮಾಡುತ್ತದೆ ಆದ್ದರಿಂದ ಅವರು ಸ್ವತಂತ್ರವಾಗಿ ಮಾಡಬಹುದು ಅದೇ ಸಮಯದಲ್ಲಿ ತನ್ನ ಭವಿಷ್ಯದ ಸಂಶೋಧನೆ ಮತ್ತು ಇನ್ನಿತರ ಕೆಲವು ವಿಚಾರಗಳನ್ನು ಅಭಿವೃದ್ಧಿಪಡಿಸಬಹುದು ಪ್ರತಾಪ್ ಹರಿಡೋಸ್ ಅವರು ನಿಧಾನವಾಗಿ ಸ್ವತಂತ್ರವಾಗಬೇಕೆಂದು ಯೋಚಿಸುತ್ತಿದ್ದಾರೆ ಎಂದು ಶಿಫಾರಸು ಮಾಡುತ್ತಾರೆ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 ವಾಸ್ತವವಾಗಿ ನೀವು ಹೇಗೆ ತೀರ್ಪು ನೀಡುತ್ತೀರಿ ಎಂದು ಕೇಳುತ್ತಿದ್ದೀರಾ ಒಬ್ಬ ನ್ಯಾಯಾಧೀಶರು ಯಶಸ್ವಿಯಾಗಿದ್ದಾರೆ ಅವನು ತನ್ನ ಮಾರ್ಗದರ್ಶಿಗಿಂತಲೂ ಹೆಚ್ಚು ತಿಳಿದಿರುತ್ತಾನೆ ಕೊನೆಯಲ್ಲಿ ನೀವು ನಮಗೆ ಸಂತೋಷವಾಗಿದೆ ಎಂದು ಹೇಳುವಿರಿ ಹೌದು ಹೌದು ಪ್ರೊಫೆಸರ್ ಪ್ರತಾಪ್ ಹರಿಡೋಸ್ ಹಾಗಾಗಿ ನಾವು ನಿಮಗೆ ಸಾಮಾನ್ಯ ಪ್ರಶ್ನೆ ಕೇಳುವ ಮೂಲಕ ತೀರ್ಮಾನಿಸಲು ಬಯಸುತ್ತೇವೆ ಎಂದು ನಾನು ಭಾವಿಸುತ್ತೇನೆ ರಾಸಾಯನಿಕ ಇಂಜಿನಿಯರಿಂಗ್ ಸಂಶೋಧನೆ ವೃತ್ತಿಯಲ್ಲಿ ತೊಡಗಿಸಿಕೊಳ್ಳಲು ಸಾಕಷ್ಟು ರಾಸಾಯನಿಕ ಸಂಶೋಧನಾ ವಿದ್ಯಾರ್ಥಿಗಳು ಇದ್ದಾರೆ ಮಹತ್ವಾಕಾಂಕ್ಷೆಯ ರಾಸಾಯನಿಕ ಎಂಜಿನಿಯರಿಂಗ್ ಪದವಿ ವಿದ್ಯಾರ್ಥಿಗಾಗಿ ನಿಮ್ಮ ಸಲಹೆಯ ಮಾತುಗಳು ಯಾವುವು ಪ್ರೊಫೆಸರ್ ರೆಂಗಾನಾಥನ್ ಟಿ ನಮ್ಮ ಅಭಿಜಿತ್ ಕುರಿತು ಮಾಹಿತಿ ನಾವು ರಾಸಾಯನಿಕ ಎಂಜಿನಿಯರಿಂಗ್ನ ಇತ್ತೀಚಿನ ಪ್ರದೇಶಗಳಲ್ಲಿ ಕೆಲಸ ಆದರೆ ಇನ್ನೂ ನಮ್ಮ ಮೂಲಭೂತ ದ್ರವ ಯಂತ್ರಶಾಸ್ತ್ರ ಸಾಮೂಹಿಕ ವರ್ಗಾವಣೆ ಒಳಗೊಂಡಿರುವ ತತ್ವಗಳನ್ನು ಆಧರಿಸಿವೆ ನಮ್ಮ ಸಂದರ್ಶನ ಪ್ರಕ್ರಿಯೆ ನಾವು ಆಯ್ಕೆ ಪ್ರಕ್ರಿಯೆ ಮೂಲಭೂತವನ್ನು ಮಾತ್ರ ಪರೀಕ್ಷಿಸುತ್ತೇವೆ ಸಹಜವಾಗಿ ನಾವು ಮೊದಲು ಒಂದು ಚಿಕ್ಕ ಪಟ್ಟಿಯನ್ನು ಹೊಂದಿದ್ದೇವೆ ಮತ್ತು ನಂತರ ಲಿಖಿತ ಪರೀಕ್ಷೆ ಮತ್ತು ನಂತರ ಸಂದರ್ಶನ ಪ್ರಕ್ರಿಯೆ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ ಪ್ರಕ್ರಿಯೆ ಎರಡೂ ಮೂಲಭೂತ ಪರೀಕ್ಷೆಗಳನ್ನು ನಡೆಸುತ್ತವೆ ಆದ್ದರಿಂದ ಆ ಯಂತ್ರ ಪ್ರಕ್ರಿಯೆಯಲ್ಲಿ ಯಶಸ್ವಿಯಾಗಿರುವುದರಿಂದ ಅವುಗಳು ಮೂಲಭೂತವಾಗಿ ತುಂಬಾ ಒಳ್ಳೆಯದು ಮತ್ತು ಒಳ್ಳೆಯದು ಮೂಲಭೂತ ಕೋರ್ಸ್ಗಳು ಮತ್ತು ಸಂಶೋಧನಾ ಕ್ಷೇತ್ರಗಳ ನಡುವೆ ವ್ಯತ್ಯಾಸವನ್ನು ತಿಳಿದುಕೊಳ್ಳಬೇಕು ಎಂದು ನಾವು ಹೇಳುತ್ತೇವೆ ನಾವು ಏನು ಮಾಡುತ್ತಿರುವಿರಿ ಎಂಬುದನ್ನು ನಾವು ತಿಳಿದಿದ್ದೇವೆ ಒಂದು ವೆಬ್ಸೈಟ್ ಮೂಲಕ ಹೋಗಿ ತದನಂತರ ಪರಿಚಿತವಾಗಲು ಕನಿಷ್ಠ ಗ್ಲಾನ್ಸ್ ಇದೆ ಯಾವ ರೀತಿಯ ಸಂಶೋಧನೆ ನಡೆಯುತ್ತಿದೆ ಆದ್ದರಿಂದ ಅವರು ದ್ರವ ಮೆಕ್ಯಾನಿಕ್ನಿಂದ ನೋಡುವಂತಿಲ್ಲ ಅವರು ಮಾಸ್ಟರ್ ಸೆನ್ಸಾರ್ ಪಾಯಿಂಟ್ನ ದೃಷ್ಟಿಕೋನವನ್ನು ನೋಡಬಾರದು ಎಂದು ಅವರು ತಿಳಿದಿದ್ದಾರೆ ಆದರೆ ಈ ತತ್ವಗಳು ಒಳಗೊಂಡಿರುವ ವಿಷಯಗಳ ಬಗ್ಗೆ ನೋಡಿ ಪ್ರೊಫೆಸರ್ ಅಭಿಜಿತ್ ಪಿ ದೇಶ್ಪಾಂಡೆ ಹೌದು ನನ್ನ ಸಾಮಾನ್ಯ ಸಲಹೆ ನಿರ್ದಿಷ್ಟವಾಗಿ ಹೇಳುವ ಪ್ರತಿ ವಿದ್ಯಾರ್ಥಿಗಳಿಗೆ ಸಂಬಂಧಿಸಿಲ್ಲ ಆದರೆ ಸಾಮಾನ್ಯವಾಗಿ ರಾಸಾಯನಿಕ ಎಂಜಿನಿಯರಿಂಗ್ ಬಗ್ಗೆ ಒಂದು ಶಿಸ್ತು ಇರುತ್ತದೆ ಎಂದು ಹೇಳಿರುವುದು ನಿಮಗೆ ತಿಳಿದಿದೆ ರಾಸಾಯನಿಕ ಎಂಜಿನಿಯರಿಂಗ್ ಅಣುಗಳು ಈಗಲೂ ಇರುವ ಕೆಲವು ಎಂಜಿನಿಯರಿಂಗ್ ಕ್ಷೇತ್ರಗಳಲ್ಲಿ ನಮ್ಮ ಪರಿಗಣನೆಗಳ ಕೇಂದ್ರಗಳಲ್ಲಿ ಒಂದಾಗಿದೆ ಹಾಗಾಗಿ ಆಣ್ವಿಕ ಮಾಪಕದಿಂದ ಎಂಜಿನಿಯರಿಂಗ್ ಪ್ರಮಾಣವನ್ನು ಹಾದುಹೋಗುತ್ತದೆ ಆಣ್ವಿಕ ರೂಪಾಂತರಗಳು ಎಲ್ಲೆಲ್ಲಿ ರಾಸಾಯನಿಕ ಎಂಜಿನಿಯರಿಂಗ್ ಒಳಗೊಂಡಿರುತ್ತವೆ ನೀವು ರಾಸಾಯನಿಕ ಎಂಜಿನಿಯರಿಂಗ್ ಸಂಶೋಧನೆಯನ್ನು ಅನುಸರಿಸಿದರೆ ಅದು ಮಿತಿಯಿಲ್ಲದ ರೀತಿಯ ಅವಕಾಶಗಳನ್ನು ನೋಡಬಹುದು ಮತ್ತು ಇದರಿಂದಾಗಿ ಭಾರತದಲ್ಲಿ 25 ಪ್ರದೇಶಗಳಿಗಿಂತಲೂ ಒಂದು ವಿಚಾರವನ್ನು ಹೇಗೆ ತೋರಿಸಲಾಗಿದೆ ಅಲ್ಲಿ ರಾಸಾಯನಿಕ ಎಂಜಿನಿಯರಿಂಗ್ ಕೇಂದ್ರವು ಒಳಗೊಂಡಿರುವ 13 15 ಪ್ರದೇಶಗಳಿವೆ ಹಾಗಾಗಿ ರಾಸಾಯನಿಕ ಎಂಜಿನಿಯರಿಂಗ್ ಸಂಶೋಧನೆಯ ಪ್ರಕಾರ ನೀವು ವೃತ್ತಿಜೀವನವನ್ನು ಪರಿಗಣಿಸಬೇಕಾದರೆ ಅದರಲ್ಲಿ ಹೋಗಬೇಕು ಎಂದು ನಾನು ಹೇಳುತ್ತೇನೆ ರಾಸಾಯನಿಕ ಎಂಜಿನಿಯರಿಂಗ್ ವಾಸ್ತವವಾಗಿ ಎಲ್ಲೆಡೆಯೂ ಪ್ರೊಸೆಸರ್ಗಳು ಸಾಮಗ್ರಿಗಳು ಮತ್ತು ಶಕ್ತಿಯಲ್ಲಿ ನಡೆಯುತ್ತಿರುವ ಎಲ್ಲ ಬೆಳವಣಿಗೆಗಳೊಂದಿಗೆ ಇದು ತುಂಬಾ ಭರವಸೆಯಿದೆ ಎಂದು ನಾನು ಹೇಳುತ್ತೇನೆ ಹಾಗಾಗಿ ಭವಿಷ್ಯದಲ್ಲಿ ರಾಸಾಯನಿಕ ಇಂಜಿನಿಯರಿಂಗ್ನಲ್ಲಿ R ಮತ್ತು D ಪಾತ್ರಕ್ಕೆ ಸಾಕಷ್ಟು ವ್ಯಾಪ್ತಿ ಇರುತ್ತದೆ ಪ್ರತಾಪ್ ಹರಿಡೋಸ್ ಸರಿ ಗ್ರೇಟ್ ಆ ಸಕಾರಾತ್ಮಕ ಟಿಪ್ಪಣಿ ನಮ್ಮೊಂದಿಗೆ ಸೇರಿದಕ್ಕಾಗಿ ಅಭಿಜಿತ್ ಅವರಿಗೆ ಧನ್ಯವಾದಗಳು ನಮ್ಮೊಂದಿಗೆ ಸೇರಿದಕ್ಕಾಗಿ ಮತ್ತು ನಮ್ಮ ಬಳಿ ನಿಮ್ಮ ಒಳನೋಟವನ್ನು ಹಂಚಿಕೊಂಡದಕ್ಕೆ ರಂಗ ಅವರಿಗೆ ಧನ್ಯವಾದಗಳು